ಕ್ವಾಂಟಮ್ ಪರಿಸ್ಥಿತಿಗಳು ಮತ್ತು ಪರಮಾಣು ರಚನೆ ಎಲೆಕ್ಟ್ರಾನ್ ಸ್ಪಿನ್ ಮತ್ತು ಪೌಲಿ ಹೊರಗಿಡುವ ತತ್ವ ಹಿಂದಿನ ಉಪನ್ಯಾಸದಲ್ಲಿ ನಾವು ಮಾಡಿದ್ದನ್ನು ವಿಲ್ಸನ್ ಸೊಮರ್ಫೆಲ್ಡ್ ಕ್ವಾಂಟಮ್ ಷರತ್ತುಗಳನ್ನು ಪರಮಾಣುಗಳಿಗೆ ಅನ್ವಯಿಸಲಾಗಿದೆ ಅಥವಾ ನಾನು ಹೇಳುವುದು V kr ನಲ್ಲಿ ಎಲೆಕ್ಟ್ರಾನ್ ಚಲಿಸುವ ಕ್ವಾಂಟಮ್ ಷರತ್ತುಗಳನ್ನು ಅನ್ವಯಿಸುತ್ತದೆ ಮತ್ತು ನ್ಯೂಕ್ಲಿಯಸ್ ಆಗಿ kZe24π0 ಮತ್ತು ನಾವು ಪಡೆದದ್ದೇನೆಂದರೆ n ನೇ ಹಂತದ ಶಕ್ತಿಯನ್ನು ಯಾವುದಾದರೂ ಸ್ಥಿರವಾಗಿ ನೀಡಲಾಗಿದೆ ಆದರೆ ಮುಖ್ಯವಾದ ವಿಷಯವೆಂದರೆ ಅದು nrn|n| ಆದ್ದರಿಂದ ಇದು ಕ್ವಾಂಟಮ್ ಷರತ್ತುಗಳನ್ನು ನೀಡಿತು 3 ಕ್ವಾಂಟಮ್ ಸಂಖ್ಯೆಗಳನ್ನು ನೀಡಿತು ನಾನು ಮತ್ತಷ್ಟು ವಿವರಿಸುತ್ತೇನೆ ಆದ್ದರಿಂದ ನಾವು ಈಗ 3 ಕ್ವಾಂಟಮ್ ಸಂಖ್ಯೆಗಳನ್ನು nrnn ಹೊಂದಿದ್ದೇವೆ ಇದನ್ನು ನಾನು nrnnnnk ಎಂದು ಕರೆಯೋಣ ನಂತರ ಈ ಸಂಖ್ಯೆಗಳ ಷರತ್ತುಗಳು n ನ ಹಂತಗಳಲ್ಲಿ k ಯಿಂದ k ಗೆ ಬದಲಾಗುತ್ತವೆ ಏಕೆಂದರೆ ಅದರ ಘಟಕದ ಕೋನೀಯ ಆವೇಗವು k ಆಗಿರುತ್ತದೆ ಮತ್ತು ಅದು 1 ರ ಹಂತಗಳಲ್ಲಿ ಬದಲಾಗಬಹುದು N ಮೌಲ್ಯಗಳನ್ನು ತೆಗೆದುಕೊಂಡ ನಿರ್ದಿಷ್ಟ k ಗೆ n k 1 k 2 ಮತ್ತು ಹೀಗೆ k nr ಇರುತ್ತದೆ ಆದ್ದರಿಂದ ನಾನು k ಕನಿಷ್ಠ 1 ಕ್ಕೆ ಸಮನಾಗಿದ್ದರೆ ಎಂದು ಎಣಿಸೋಣ ಏಕೆ ಏಕೆಂದರೆ ಕಣಕ್ಕೆ ಕಡಿಮೆ ಕೋನೀಯ ಆವೇಗ h2π ಎಂದು ಬೊರ್ ಮಾದರಿ ಹೇಳುತ್ತದೆ ಈ k ಕೋನೀಯ ಆವೇಗವನ್ನು ನೀಡಿದ್ದರಿಂದ ಕನಿಷ್ಠ ಮೌಲ್ಯ 1 ಆಗಿತ್ತು ಈ ಕ್ವಾಂಟಮ್ ಷರತ್ತುಗಳು ಯಾವುವು ಎಂಬುದನ್ನು ನಾನು ನಿಮಗೆ ನೆನಪಿಸುತ್ತೇನೆ ಅಥವಾ ಸಮಸ್ಯೆಯಲ್ಲಿ ಅನೇಕ ವೇರಿಯಬಲ್ಗಳು ಇರುವುದರಿಂದ ಇವು ಆವರ್ತಕ ಚಲನೆಯು ∫px dxnxh ಆಗಿರುತ್ತದೆ ಇಲ್ಲಿ x ವೇರಿಯೇಬಲ್ dx nx h ಸಮಾನವಾಗಿರುತ್ತದೆ ಇವು ಕ್ವಾಂಟಮ್ ಷರತ್ತುಗಳಾಗಿವೆ ಆದ್ದರಿಂದ ಪರಮಾಣುವಿಗೆ ನಾವು ಈಗ ಏನು ಹೊಂದಿದ್ದೇವೆ ಪರಮಾಣುವಿಗೆ ನಾವು n ಅನ್ನು ಹೊಂದಿದ್ದೇವೆ ಜೊತೆಗೆ k n ಸಹ ಇದೆ ಮತ್ತು ಅದನ್ನು nm ಎಂದು ಕರೆಯೋಣ ಮತ್ತು m k ಮತ್ತು k ನಡುವೆ ಸೀಮಿತವಾಗಿದೆ ಮತ್ತು n 1 2 3 ಅಥವಾ ಯಾವುದಾದರೂ ಆಗಿರಬಹುದು ಮತ್ತು ಹೀಗೆ ಆಗಿರಬಹುದು ಮತ್ತು k 1 2 3 ಗೆ ಸಮನಾಗಿರುತ್ತದೆ ಆದರೆ Nr k n ಮತ್ತು nr 0 1 ಮತ್ತು ಹೀಗೆ ಇರುತ್ತದೆ ಆದ್ದರಿಂದ ಕೊಟ್ಟಿರುವ n ಗೆ ನಿರ್ದಿಷ್ಟ ಶಕ್ತಿಯ ಮಟ್ಟವನ್ನು ಸರಿಯಾಗಿ ಆ ಶಕ್ತಿಯನ್ನು ನಿವಾರಿಸಲಾಗಿದೆ ಅದು E n ನಾನು n ಅನ್ನು ಹೊಂದಿದ್ದೇನೆ ಕ್ವಾಂಟಮ್ ಸಂಖ್ಯೆ k 1 2 ರಿಂದ ಮತ್ತು n ಮತ್ತು m ವರೆಗಿನ ಎಲ್ಲಾ ರೀತಿಯಲ್ಲಿ k ನಿಂದ k ಗೆ ಬದಲಾಗುತ್ತದೆ ಮತ್ತು ಇದು ನನಗೆ ಪರಮಾಣುವಿನ ರಚನೆಯನ್ನು ನೀಡುತ್ತದೆ ಮತ್ತು ಇದರೊಂದಿಗೆ ನಾವು ಏನನ್ನು ನಿರೀಕ್ಷಿಸುತ್ತೇವೆಂದರೆ ನಾವು ಪರಮಾಣು ರಚನೆ ಆವರ್ತಕ ಕೋಷ್ಟಕ ಮತ್ತು ಪರಮಾಣುಗಳ ವರ್ಣಪಟಲವನ್ನು ವಿವರಿಸಲು ಸಾಧ್ಯವಾಗುತ್ತದೆ ಆದ್ದರಿಂದ ಜನರು ಇವುಗಳನ್ನು ತನಿಖೆ ಮಾಡಲು ಪ್ರಾರಂಭಿಸಿದರು ಏಕೆಂದರೆ ಈಗ ನಾವು ಈ ಸಿದ್ಧಾಂತವನ್ನು ಹೊಂದಿದ್ದೇವೆ ಅದು ನಮಗೆ ವಿಭಿನ್ನ ಕ್ವಾಂಟಮ್ ಸಂಖ್ಯೆಗಳು ವಿಭಿನ್ನ ಹಂತಗಳನ್ನು ನೀಡಿತು ಮತ್ತು ಎಲ್ಲವೂ ಸರಿಯಾಗಿದೆ ಮತ್ತು ನಮ್ಮ ತನಿಖಾ ಸಾಧನಗಳು ಯಾವುವು ಎಂದು ನೋಡೋಣ ತನಿಖೆಯ ಸಾಧನಗಳು ಮುಖ್ಯವಾಗಿ ಸ್ಪೆಕ್ಟ್ರೋಸ್ಕೋಪಿ ಸ್ಪೆಕ್ಟ್ರೋಸ್ಕೋಪಿ ನೆನಪಿಡಿ ಇದು ನಿಖರವಾಗಿ ನಮಗೆ ಪರಮಾಣು ರಚನೆಯನ್ನು ಮಟ್ಟದ ರಚನೆಯನ್ನು ನೀಡಿತು ಆದ್ದರಿಂದ ಏನು ಮಾಡಬಹು ದೆಂದರೆ ಅನಿಲದ ಮೇಲೆ ಬೆಳಕು ಚೆಲ್ಲುವುದು ಮತ್ತು ವಿಭಿನ್ನ ತರಂಗಾಂತರಗಳನ್ನು ನೋಡಿ ಆಯಸ್ಕಾಂತೀಯ ಕ್ಷೇತ್ರದ ಉಪಸ್ಥಿತಿಯಲ್ಲಿ ಸ್ಪೆಕ್ಟ್ರೋಸ್ಕೋಪಿಯನ್ನು ಸಹ ಮಾಡಬಹುದು ಅದು ಏನು ಮಾಡುತ್ತದೆ ಇದು ನಾನು ಮುಂದೆ ಚರ್ಚಿಸಬೇಕಾಗಿದೆ ವೃತ್ತದಲ್ಲಿ ಚಲಿಸುವ ಕಣವಿದ್ದಾಗಲೆಲ್ಲಾ ಚಾರ್ಜ್ಡ್ ಕಣವು ಎಲೆಕ್ಟ್ರಾನ್ ಬಲ ಎಂದು ನೀವು ನೋಡುತ್ತೀರಿ ಆದ್ದರಿಂದ ಒಂದು ಕಕ್ಷೆಯಲ್ಲಿ ಚಲಿಸುವ ಕಣವು ಒಂದು ಲೂಪ್ನಲ್ಲಿನ ಪ್ರವಾಹವನ್ನು ಮತ್ತು ಲೂಪ್ನಲ್ಲಿನ ಪ್ರವಾಹವನ್ನು ಪ್ರತಿನಿಧಿಸುತ್ತದೆ ತ್ರಿಜ್ಯ R ನ ಲೂಪ್ನಲ್ಲಿ ಪ್ರವಾಹ I ಇದ್ದರೆ ಇದು ಚಲನೆಗೆ ಸಂಬಂಧಿಸಿದ ಮ್ಯಾಗ್ನೆಟಿಕ್ ಮೊಮೆಂಟ್ವನ್ನು ಸೂಚಿಸುತ್ತದೆ ಮತ್ತು ಮ್ಯಾಗ್ನೆಟಿಕ್ ಮೊಮೆಂಟ್ ಎಷ್ಟು ಇದೆ ಎಂದು ಲೆಕ್ಕಾಚಾರ ಮಾಡಬಹುದು ಮ್ಯಾಗ್ನೆಟಿಕ್ ಮೊಮೆಂಟ್ ಅನ್ನು ಪ್ರದೇಶದಿಂದ ನೀಡಲಾಗಿದೆ ನಾನು ಪ್ರದೇಶವನ್ನು ವೆಕ್ಟರ್ ಸಮಯ ಎಂದು ಬರೆಯುತ್ತಿದ್ದೇನೆ ವೃತ್ತಾಕಾರದ ಕಕ್ಷೆಯ ಪ್ರದೇಶವು R2 ಆಗಿರುತ್ತದೆ ಮತ್ತು ಈ ದಿಕ್ಕು z ಎಂದು ಭಾವಿಸೋಣ ನಾನು z ಯುನಿಟ್ ವೆಕ್ಟರ್ ಸಮಯವನ್ನು ಬರೆಯುತ್ತೇನೆ ಅವು ಸುತ್ತಲೂ ಹೋಗುವ ಆವರ್ತನ ಆದ್ದರಿಂದ ಚಾರ್ಜ್ನ ಸುತ್ತಲೂ ಹೋಗುವ ಆವರ್ತನ E ಇದೀಗ ನಾವು ಪರಿಮಾಣದ ಬಗ್ಗೆ ಚಿಂತೆ ಮಾಡೋಣ ಆದ್ದರಿಂದ ನಾನು R2νe ಗೆ ಸಮಾನವಾದ ಪ್ರಮಾಣವನ್ನು ಇಷ್ಟಪಡುತ್ತೇನೆ ನಾನು ಚಾರ್ಜ್ ಮತ್ತು ಪರಿಮಾಣದ ಸುತ್ತ ಚಲಿಸುವ ಕಣದ ಬಗ್ಗೆ ಮಾತನಾಡುತ್ತಿದ್ದೇನೆ ನಂತರ ಮ್ಯಾಗ್ನೆಟಿಕ್ ಮೊಮೆಂಟ್ R2ν|e|ಗೆ ಸಮಾನವಾಗಿರುತ್ತದೆ R2e2π ಸಹ ಆಗಬಹುದು ಇದು R2e2π ಸುತ್ತಲೂ ಇರುವ ಆವರ್ತನವಾಗಿದೆ ನಾನು ಇದನ್ನು mR2e2mಎಂದು ಬರೆಯಬಹುದು mR2ಎಂದರೇನು ಕೋನೀಯ ಆವೇಗವು mR2 ಗೆ ಸಮಾನವಾಗಿರುತ್ತದೆ ಮತ್ತು ಆದ್ದರಿಂದ ಮ್ಯಾಗ್ನೆಟಿಕ್ ಮೊಮೆಂಟ್ ನ ಪ್ರಮಾಣವು ಇಲ್ಲಿರುವ ಕಣದ ತೂಕವಾಗಿದೆ ಇದು le2m ಗೆ ಸಮಾನವಾಗಿರುತ್ತದೆ ವೆಕ್ಟರ್ ರೂಪದಲ್ಲಿ ನಾನು ಕಕ್ಷೆಯಲ್ಲಿ ಹೋಗುವ ಚಾರ್ಜ್ಡ್ ಕಣದ ಮ್ಯಾಗ್ನೆಟಿಕ್ ಮೊಮೆಂಟ್ ಅನ್ನು ಬರೆಯಲು ಹೋಗುತ್ತೇನೆ ಏಕೆಂದರೆ ಚಾರ್ಜ್ಡ್ ಕಣವು el2m ಆಗಿರುತ್ತದೆ ಮತ್ತು ಇದನ್ನು ಮ್ಯಾಗ್ನೆಟಿಕ್ ಮೊಮೆಂಟ್ ನಲ್ಲಿ ಹಾಕಿದರೆ ಆದ್ದರಿಂದ ಕಣದ ಶಕ್ತಿಯು ಕಾಂತಕ್ಷೇತ್ರ B ಯಲ್ಲಿ B ಗೆ ಸಮನಾಗಿರುತ್ತದೆ ನಮ್ಮ ಪರಮಾಣು ರಚನೆಗೆ ಇದರ ಪರಿಣಾಮಗಳೇನು ಎಂದು ನೋಡೋಣ ಆದ್ದರಿಂದ ಪರಮಾಣು ರಚನೆಯಲ್ಲಿ ನಾವು ಹೊಂದಿದ್ದದ್ದು n ಲೆವೆಲ್ k ಲೆವೆಲ್ ಮತ್ತು m ಲೆವೆಲ್ k ಎಂಬುದು 1 2 ಮತ್ತು n ವರೆಗೆ ಇರುತ್ತದೆ ಮತ್ತು ಕೋನೀಯ ಆವೇಗದ z ಘಟಕವನ್ನು ಪ್ರತಿನಿಧಿಸುವ ಹೆಚ್ಚು ಮುಖ್ಯವಾದ m k k 1 k 2 ಗೆ ಸಮನಾಗಿರುತ್ತದೆ 0 1 2 ವರೆಗಿನ ಎಲ್ಲಾ ರೀತಿಯಲ್ಲಿ k 2 k 1 ಮೌಲ್ಯಗಳಿಗೆ ಮತ್ತು ಇದು ಯಾವಾಗಲೂ ಬೆಸ ಸಂಖ್ಯೆಯಾಗಿರುತ್ತದೆ ಎಂಬುದನ್ನು ನೆನಪಿನಲ್ಲಿಡಿ ಆದ್ದರಿಂದ ನಾನು ಇಲ್ಲಿ ಶಕ್ತಿಯ ಮಟ್ಟವನ್ನು ತೆಗೆದುಕೊಂಡರೆ ಅದರಲ್ಲಿ ಹಲವು ಶಕ್ತಿಯ ಮಟ್ಟಗಳಿವೆ N ಎಲ್ಲವು nr k |m| ಗೆ ಸಮನಾಗಿರುತ್ತದೆ ಅದೇ ಹಕ್ಕು ಆದ್ದರಿಂದ ಈ n ಶಕ್ತಿಯ ಮಟ್ಟವು ಅನೇಕ ಶಕ್ತಿಯ ಮಟ್ಟವನ್ನು ಹೊಂದಿದೆ ನಾನು ಕಾಂತಕ್ಷೇತ್ರವನ್ನು ಅನ್ವಯಿಸಿದರೆ ಈಗ ಏನಾಗುತ್ತದೆ ಆದ್ದರಿಂದ ನಾನು Lz ಅನ್ನು ಪ್ರತಿನಿಧಿಸುವ ವಿಭಿನ್ನ m ಗಳ ಪ್ರಕಾರ ಕಾಂತಕ್ಷೇತ್ರ B ಅನ್ನು ಅನ್ವಯಿಸಿದರೆ ಆದ್ದರಿಂದ ನಾನು ಈ ದಿಕ್ಕನ್ನು ತೆಗೆದುಕೊಳ್ಳಬಹುದು ಇದರಲ್ಲಿ ನಾನು ಕಾಂತಕ್ಷೇತ್ರವನ್ನು z ಎಂದು ಅನ್ವಯಿಸಿದ್ದೇನೆ ನಾನು ವಿಭಿನ್ನ ಶಕ್ತಿಯ ಮಟ್ಟವನ್ನು ವಿಭಿನ್ನ ಶಕ್ತಿಗಳನ್ನು ಹೊಂದಲಿದ್ದೇನೆ ಆದ್ದರಿಂದ ಈ ಎಲ್ಲಾ ಹಂತಗಳು ವಿಭಜನೆಯಾಗಲಿವೆ ಆದ್ದರಿಂದ ಏನಾಗುತ್ತದೆ ಎಂದು ನೋಡೋಣ ನಾನು ಈ ಪರಮಾಣುವನ್ನು ತೆಗೆದುಕೊಳ್ಳುತ್ತೇನೆ ಇಲ್ಲಿ ಶಕ್ತಿಯ ಮಟ್ಟ n ಆಗಿದೆ ಮತ್ತು ಇದರಲ್ಲಿ ನಾನು ಆಯಸ್ಕಾಂತೀಯ ಕ್ಷೇತ್ರವನ್ನು ಸರಿಯಾಗಿ ಅನ್ವಯಿಸಿದರೆ ಏನಾಗಲಿದೆ ಆದ್ದರಿಂದ ಇದು ಕಾಂತಕ್ಷೇತ್ರ ನಾನು ವಿಭಿನ್ನ ms ಮಟ್ಟವನ್ನು ವಿಭಜಿಸಲಿದ್ದೇನೆ ಆದ್ದರಿಂದ ಇದು ಕೆಲವು m ಮೌಲ್ಯವಾಗಿರಬಹುದು ಅವು 1 2 3 4 5 6 7 8 ಇವೆ ನಾವು 9 ಅನ್ನು ಮಾಡೋಣ ಆದ್ದರಿಂದ 0 ಇದೆ ಇದೆ 1 2 3 4 ಮತ್ತು 2 3 4 ಈ ಮಟ್ಟಗಳು ವಿಭಿನ್ನ ಶಕ್ತಿಯನ್ನು ಹೊಂದಿವೆ ಆದ್ದರಿಂದ ಶಕ್ತಿಗಳು B ಆಗಿರುತ್ತದೆ ಅದು zB ಗೆ ಸಮನಾಗಿರುತ್ತದೆ ಈಗ ಈ ಮೌಲ್ಯಗಳು ಯಾವುವು ಎಂಬುದರ ಆಧಾರದ ಮೇಲೆ ಆದ್ದರಿಂದ ಋ ಣಾತ್ಮಕ ಶಕ್ತಿಯ ಮೌಲ್ಯದ ಮಟ್ಟಗಳು ಮೇಲಕ್ಕೆ ಹೋಗಲಿವೆ ಮತ್ತು ಧನಾತ್ಮಕ z ಘಟಕ ಮೌಲ್ಯಗಳು ಕಡಿಮೆಯಾಗಲಿವೆ ಆದ್ದರಿಂದ ಇದು 4 B ಆಗಿರುತ್ತದೆ ಉದಾಹರಣೆಗೆ 3 B 2 B ಮತ್ತು ಹೀಗೆ ಮುಂದುವರಿಯುತ್ತದೆ ಆದ್ದರಿಂದ ಈ ಮಟ್ಟಗಳು ವಿಭಜನೆಯಾಗಲಿವೆ ಮತ್ತು ಆದ್ದರಿಂದ ವರ್ಣಪಟಲದ ರೇಖೆಗಳು ಸಹ ವಿಭಜನೆಯಾಗಲಿವೆ ಆದ್ದರಿಂದ ನಾನು ಈ ರೀತಿಯ ರೇಖೆಯನ್ನು ಹೊಂದಿದ್ದೇನೆ ಎಂದು ಭಾವಿಸೋಣ ಅದು ಕೆಲವು ತರಂಗಾಂತರದ ಲ್ಯಾಂಬ್ಡಾದಲ್ಲಿ ಬರುತ್ತಿದೆ ಇದು ಹತ್ತಿರದ ಸಾಲುಗಳಾಗಿ ವಿಭಜನೆಯಾಗಲಿದೆ ಮತ್ತು ಸಂಖ್ಯೆಗೆ ಏನು ಹೋಗುತ್ತಿದೆ ಎಷ್ಟು ಮಟ್ಟಗಳಿವೆ ಎಂಬುದರ ಮೂಲಕ ಸಂಖ್ಯೆಯನ್ನು ನಿರ್ಧರಿಸಲಾಗುವುದು ಮತ್ತು ಈ ಸಂಖ್ಯೆ ವಿಭಜನೆಗಳ ಸಂಖ್ಯೆ ಬೆಸವಾಗಲಿದೆ ಏಕೆಂದರೆ ಇದು ನಿಖರವಾಗಿ 2k 1 ಆಗಿದೆ ಆದ್ದರಿಂದ ವಿಷಯಗಳು ಹೇಗೆ ಪ್ರಗತಿ ಹೊಂದುತ್ತವೆ ಮತ್ತು ಒಮ್ಮೆ ನಾವು ಇದನ್ನು ನಮ್ಮ ಮನಸ್ಸಿನಲ್ಲಿಟ್ಟುಕೊಂಡರೆ ನಾವು ಸ್ಕ್ರಾಡಿನ್ಜಾರ್Schrödinger ಸಮೀಕರಣವನ್ನು ಪರಿಹರಿಸಿದಾಗ ಏನಾಗುತ್ತದೆ ಎಂಬುದನ್ನು ಕಲಿಯುವುದು ತುಂಬಾ ಸುಲಭವಾಗುತ್ತದೆ ಆದರೆ ಇವುಗಳನ್ನು ಪ್ರಾಯೋಗಿಕವಾಗಿ ಪರಿಶೀಲಿಸಬಹುದು ಮತ್ತು ನಾವು ಪೂರ್ಣ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅನ್ನು ಅಭಿವೃದ್ಧಿಪಡಿಸಿದಾಗ ಸರಿಯಾದ ಸಿದ್ಧಾಂತದ ಮೂಲಕ ನಾನು ಈ ಎಲ್ಲವನ್ನು ವಿವರಿಸಲು ಸಾಧ್ಯವಾಗುತ್ತದೆ ಆದ್ದರಿಂದ ಅದು ಮೊದಲನೇ ವಿಷಯ ಆಗಿದೆ ಆದ್ದರಿಂದ ಕಾಂತಕ್ಷೇತ್ರದಲ್ಲಿನ ಪರಮಾಣುಗಳ ಸ್ಪೆಕ್ಟ್ರೋಸ್ಕೋಪಿ ಮೂಲಕ ನಾವು ಶಕ್ತಿಯ ಮಟ್ಟದಲ್ಲಿ ಶಕ್ತಿಯ ಸ್ಥಿತಿಯಲ್ಲಿ ಹಲವಾರು ಹಂತಗಳನ್ನು ಕಂಡುಹಿಡಿಯಬಹುದು ಅದು ಒಂದು ಪ್ರಾಯೋಗಿಕ ವಿಷಯ ಅಸ್ತಿತ್ವದಲ್ಲಿದ್ದ ಇತರ ಪ್ರಯೋಗ ವಿಷಯವೆಂದರೆ ಆವರ್ತಕ ಕೋಷ್ಟಕ ಮತ್ತು ಒಮ್ಮೆ ಅದು ರಾಸಾಯನಿಕ ಗುಣಲಕ್ಷಣಗಳು ಆವರ್ತಕ ರೀತಿಯಲ್ಲಿ ಬದಲಾಗುತ್ತವೆ ಈ ಸಂದರ್ಭದಲ್ಲಿ ಏನಾಯಿತು ಅಂದರೆ ಲಿಥಿಯಂ ಸೋಡಿಯಂ ಪೊಟ್ಯಾಸಿಯಮ್ ಮತ್ತು ಹೀಗೆ ಅವುಗಳು ಒಂದೇ ರೀತಿಯ ಗುಣಲಕ್ಷಣಗಳನ್ನು ತೋರಿಸಿದವು ಬೆರಿಲಿಯಮ್ ಮತ್ತು ಕ್ಯಾಲ್ಸಿಯಂ ಮತ್ತು ಮುಂತಾದವುಗಳು ಒಂದೇ ರೀತಿಯ ಗುಣಲಕ್ಷಣಗಳನ್ನು ತೋರಿಸಿದವು ಇವುಗಳ ಪರಮಾಣು ಸಂಖ್ಯೆಗಳು 3 11 ಮತ್ತು 19 ಆಗಿದ್ದವು ಇವುಗಳು 4 12 ಮತ್ತು 20 ಆಗಿದ್ದವು 8 ರ ವ್ಯತ್ಯಾಸವು ನಿಯತಕಾಲಿಕವಾಗಿ ಆಸ್ತಿ ಬದಲಾವಣೆಯಾಗುತ್ತದೆ ಸ್ಪೆಕ್ಟ್ರೋಸ್ಕೋಪಿಕ್ ಆಪ್ಟಿಕಲ್ ರೇಖೆಗಳ ಸ್ವರೂಪ ಮಾತ್ರವಲ್ಲ ಅಂದರೆ ಹೀರಿಕೊಳ್ಳುವಿಕೆ ಮತ್ತು ಹೊರಸೂಸುವಿಕೆ ಆವರ್ತಕ ಶೈಲಿಯಲ್ಲಿ ಸಹ ಭಿನ್ನವಾಗಿರುತ್ತದೆ ಮತ್ತು ಕೆಲವೊಮ್ಮೆ ಆಯಸ್ಕಾಂತೀಯ ಕ್ಷೇತ್ರದ ರೇಖೆಗಳ ಸಂಖ್ಯೆ ವಿಭಜಿತ ಕಾಂತೀಯ ಕ್ಷೇತ್ರವು ಸಮವಾಗಿರುತ್ತದೆ ಎಂದು ಸಹ ನೋಡಿದೆ ಇವುಗಳು ನಾವು ಸರಿಯಾಗಿ ಕಲಿತದ್ದಕ್ಕೆ ವಿರುದ್ಧವಾಗಿವೆ ತದನಂತರ ಪ್ರಸಿದ್ಧ ಪ್ರಯೋಗ ಸ್ಟರ್ನ್ ಗೆರ್ಲಾಕ್ ಗೆರ್ಲಾಕ್ ಪ್ರಯೋಗವಿತ್ತು ಇದರಲ್ಲಿ ಅವರು ಸಿಲ್ವರ್ ಪರಮಾಣುಗಳನ್ನು ಅವುಗಳ ಕಿರಣವನ್ನು ತೆಗೆದುಕೊಂಡರು ಮತ್ತು ಅವರು ಅದನ್ನು ಇನಹೊಂಜಿನಿಯಸ್ B ಕಾಂತಕ್ಷೇತ್ರದ ಮೂಲಕ ಹಾದುಹೋದರು ಅವರು ಅದನ್ನು ಏಕರೂಪದಲ್ಲಿ ಏಕೆ ಮಾಡಿದರು ಏಕೆಂದರೆ ದ್ವಿಧ್ರುವಿಯ ಮೇಲಿನ ಬಲವು ಇನಹೊಂಜಿನಿಯಸ್ ಕ್ಷೇತ್ರದಲ್ಲಿ ಉದ್ಭವಿಸುತ್ತದೆ ಆದ್ದರಿಂದ ಕೋನೀಯ ಆವೇಗದ z ಅಂಶವಾಗಿರುವ m ಮೌಲ್ಯಗಳ ಸಂಖ್ಯೆಯು ಬೆಸವಾಗಿದ್ದರೆ ಅವರು ನೋಡಲು ಏನನ್ನು ನಿರೀಕ್ಷಿಸುತ್ತಾರೆ ಎಂದರೆ ಇಲ್ಲಿರುವ ರೇಖೆಗಳ ಸಂಖ್ಯೆ ಬೆಸವಾಗಿರಬೇಕು ಏಕೆಂದರೆ ನಾನು ಏನನ್ನಾದರೂ ಕಾಂತಕ್ಷೇತ್ರದಲ್ಲಿ ಇಟ್ಟರೆ ಮಟ್ಟಗಳು m ಮೌಲ್ಯಗಳಿಗೆ ಅನುಗುಣವಾಗಿ ವಿಭಜನೆಯಾಗುತ್ತವೆ ಮತ್ತು ಈ ಮೌಲ್ಯಗಳು ಭಿನ್ನವಾಗಿರುತ್ತವೆ ಅದು 2 0 2 ಆಗಿರಬಹುದು ಮತ್ತು ಅನುಗುಣವಾದ ಕಾಂತೀಯ ಕ್ಷಣವೂ ವಿಭಿನ್ನವಾಗಿರುತ್ತದೆ ಮತ್ತು ಆದ್ದರಿಂದ ಶಕ್ತಿಗಳು ವಿಭಿನ್ನವಾಗಿರುತ್ತದೆ ಆದ್ದರಿಂದ ನಾನು ಬೆಸ ಸಂಖ್ಯೆಯ ಸಾಲುಗಳನ್ನು ನೋಡುತ್ತೇನೆ ಪರಮಾಣುಗಳು ಹೊರಬಂದಾಗ 2 ಸಾಲುಗಳು ಸಿಕ್ಕವು ಆದ್ದರಿಂದ ನಾವು ಕಲಿತದ್ದಕ್ಕೂ ಇದು ವಿರೋಧಾಭಾಸವಾಗಿತ್ತು ಆದ್ದರಿಂದ ಈ ಎಲ್ಲಾ ಪ್ರಾಯೋಗಿಕ ಸಂಯೋಜನೆಗಳನ್ನು ಒಟ್ಟುಗೂಡಿಸಿ ಈ ಎಲ್ಲಾ ಪ್ರಾಯೋಗಿಕ ಸಾಕ್ಷ್ಯಗಳನ್ನು ಒಟ್ಟುಗೂಡಿಸಿ ತೀರ್ಮಾನಿಸಿದೆ ಮತ್ತು ಹೈಡ್ರೋಜನ್ 1s ರಚನೆಯನ್ನು ಹೊಂದಿರುವ ವಿಷಯಗಳಿಗೆ ಜನರು ನಿಮಗೆ ಸ್ಪೆಕ್ಟ್ರೋಸ್ಕೋಪಿಕ್ ಸಂಕೇತವನ್ನು ತಿಳಿದಿದ್ದಾರೆ ಹೀಲಿಯಂ ಅಲ್ಲಿ n ಮೊದಲ ಹಂತವು ಮೊದಲ ಸಂಖ್ಯೆ n ಮೌಲ್ಯವನ್ನು ತೋರಿಸುತ್ತದೆ 1 ಎಂದರೆ 2 ಎಲೆಕ್ಟ್ರಾನ್ಗಳು ಲಿಥಿಯಂ 1 s 2 2 s 1 ರಚನೆಯನ್ನು ಹೊಂದಿತ್ತು ಇದರರ್ಥ ಅಲ್ಲಿ n 1 n 2 ತುಂಬಿತ್ತು ಮತ್ತು ಪ್ರಕೃತಿಯು s ಆಗಿದ್ದು ಅಲ್ಲಿ s ಗೆ ಕೆಲವು ಸ್ಪೆಕ್ಟ್ರೋಸ್ಕೋಪಿಕ್ಗೆ ಹೆಸರನ್ನು ನೀಡಲಾಯಿತು ಸ್ಪೆಕ್ಟ್ರಮ್ ಅನ್ನು ನಿರ್ದಿಷ್ಟ ರೀತಿಯಲ್ಲಿ ವಿಶ್ಲೇಷಿಸಿದೆ ಬೆರಿಲಿಯಮ್ 2s 1 s 2 2 s 2 ಬೋರಾನ್ 1 s 2 2 s 2 ಇವೆಲ್ಲವನ್ನೂ ತನಿಖೆ ಮಾಡಲಾಗುತ್ತಿದೆ ಈ ಮಟ್ಟದಲ್ಲಿ ಎಲೆಕ್ಟ್ರಾನ್ಗಳ ಸಂಖ್ಯೆ 2 ಇದರಲ್ಲಿರುವ ಎಲೆಕ್ಟ್ರಾನ್ಗಳ ಸಂಖ್ಯೆ 3 ಮತ್ತು 4 ಆಗಿದೆ ಅದೇ ರೀತಿ ಒಬ್ಬರು ನಿಯಾನ್ಗೆ ತಲುಪಿದಾಗ ಸ್ಪೆಕ್ಟ್ರೋಸ್ಕೋಪಿಕ್ನಿಂದ ನೋಡಬಹುದು ಮತ್ತು ಇದು 2 s 2 2 p 6 ರಚನೆಯನ್ನು ಹೊಂದಿತ್ತು ಎಂಬುದಕ್ಕೆ ಈ ಆವರ್ತಕ ಕೋಷ್ಟಕ ಸಾಕ್ಷ್ಯಗಳು ಆದ್ದರಿಂದ ನಿರ್ದಿಷ್ಟ ಸಂಖ್ಯೆಯಿರಬಹುದು ಬಲ ತುಂಬಿದೆ 8 ರ ಆವರ್ತಕತೆ ಇತ್ತು ಈಗ ನೀವು ಅನುಗುಣವಾದ ಕ್ವಾಂಟಮ್ ಪರಿಸ್ಥಿತಿಗಳನ್ನು ನೋಡಿದರೆ ಅವರು ನಿಮಗೆ n 1 ಗೆ k 1 ಆಗಿರುತ್ತದೆ ಮತ್ತು ಆದ್ದರಿಂದ n 2 ಗೆ m 1 0 1 ಅವರು ನಿಮಗೆ k 1 ಮತ್ತು k 2 ನೀಡಿದರು ಇದು m 1 0 1 ಮತ್ತು m 2 1 0 1 2 ನಾನು ಆದೇಶವನ್ನು ಹಿಮ್ಮುಖಗೊಳಿಸುತ್ತೇನೆ ಆದ್ದರಿಂದ ಇಲ್ಲಿ ಒಬ್ಬರು ನೋಡುತ್ತಿರುವುದು ಮೊದಲ n ನಲ್ಲಿ 1 ಕ್ಕೆ 3 ಹಂತಗಳಿವೆ ಆದ್ದರಿಂದ ಪ್ರತಿ ಹಂತಕ್ಕೂ ಒಂದು ಎಲೆಕ್ಟ್ರಾನ್ ಇದ್ದರೆ 3 ಎಲೆಕ್ಟ್ರಾನ್ ಗಳು ಇರಬೇಕು ಮತ್ತು k 2 ಕ್ಕೆ ಸಮನಾಗಿ 5 ಎಲೆಕ್ಟ್ರಾನ್ಗಳು ಇರಬೇಕು ಇದು ಪ್ರಾಯೋಗಿಕವಾಗಿ ಗಮನಿಸಿದ ವಿಷಯಕ್ಕೆ ವಿರುದ್ಧವಾಗಿದೆ ಆದ್ದರಿಂದ ಈ ಎಡ ಭಾಗವು ಪ್ರಾಯೋಗಿಕವಾಗಿದೆ ಎಂದು ಬರೆಯುತ್ತೇನೆ ಆದ್ದರಿಂದ ಮೊದಲ ತೀರ್ಮಾನವು k ಕನಿಷ್ಠ 1 ಆಗಿರುವುದಿಲ್ಲ ಬದಲಿಗೆ ಕೋನೀಯ ಆವೇಗ ಕಡಿಮೆ ಮೌಲ್ಯ 0 ಆಗಿರಬಹುದು ಆದ್ದರಿಂದ ನಾನು ಈ ಕೋನೀಯ ಆವೇಗ ಕ್ವಾಂಟಮ್ ಸಂಖ್ಯೆ l ಎಂದು ಕರೆದರೆ ಅದು ನಿಜವಾಗಿ k 1 ಆಗಿರಬೇಕು ಇದನ್ನು ಹಸಿರು ಬಣ್ಣದಲ್ಲಿ ತೋರಿಸಲಿದ್ದೇನೆ ಇದರ ಬದಲು ನಾನು n 1 ಮತ್ತು l 0 ಅನ್ನು ಹೊಂದಿದ್ದೇನೆ ಅಂದರೆ ಅದು k 1 ಮತ್ತು ಅನುಗುಣವಾದ m ಮೌಲ್ಯವು 0 n 2 l 0 ಅನ್ನು ಹೊಂದಿರುತ್ತದೆ ಮತ್ತು l 1 ಇದು k 1 m ಮೌಲ್ಯ 0 m ಮೌಲ್ಯ 1 0 ಮತ್ತು 1 ಮತ್ತು ಹೀಗೆ ಆದ್ದರಿಂದ ಕಡಿಮೆ ಕೋನೀಯ ಆವೇಗ 1 ಮತ್ತು ಸಂಖ್ಯೆ 2 ಹೆಚ್ಚು ಮುಖ್ಯವಾಗಬಹುದು ಎಲೆಕ್ಟ್ರಾನ್ ಅದರ ಕ್ವಾಂಟಮ್ ಸಂಖ್ಯೆಯನ್ನು ಹೊಂದಿದೆ ಇದರರ್ಥ ಅದು ಆಂತರಿಕವಾಗಿರುತ್ತದೆ ಮತ್ತು ಅದು ಮತ್ತು ಎಲೆಕ್ಟ್ರಾನ್ ಎಲ್ಲಿ ಚಲಿಸುತ್ತಿದೆ ಎಂಬುದರ ಮೇಲೆ ಅದು ಅವಲಂಬಿತವಾಗಿರುವುದಿಲ್ಲ ಆದ್ದರಿಂದ ಇದನ್ನು ಎಲೆಕ್ಟ್ರಾನ್ ಕ್ವಾಂಟಮ್ ಸಂಖ್ಯೆಯನ್ನು ಹೊಂದಿದೆ ಎಂದು ಕರೆಯಲಾಗುತ್ತದೆ ಮತ್ತು ಅದರ ಮೌಲ್ಯವನ್ನು ಸ್ಪಿನ್ ಎಂದು ಕರೆಯಲಾಗುತ್ತದೆ ಮತ್ತು ಇದು ಸ್ಪಿನ್ ಬಲದ z ಅಂಶಗಳಾಗಿ ℏ2 ಮತ್ತು ℏ 2 ಮೌಲ್ಯವನ್ನು ಹೊಂದಿರಬಹುದು ಈ ವ್ಯತ್ಯಾಸವು ಮತ್ತೆ ಗಮನಿಸುವುದು ಒಂದು ಪೂರ್ಣಾಂಕದಿಂದ ಹೇಗಾದರೂ ಅದು ಏನು ಹೇಳಿದೆ ಎಂದರೆ ನಾನು ಸ್ಪಿನ್ ಎಂದು ಕರೆಯುವ ಕೋನೀಯ ಆವೇಗದ z ಅಂಶ ನಾನು ಇದನ್ನು ವಿಭಿನ್ನ ಬಣ್ಣದ ಸ್ಪಿನ್ನಲ್ಲಿ ಬರೆಯುತ್ತೇನೆ ಅಥವಾ ಎಲೆಕ್ಟ್ರಾನ್ನ ಆಂತರಿಕ ಆವೇಗವು ಅರ್ಧದಷ್ಟು ಪೂರ್ಣಾಂಕದ ಬಹುಸಂಖ್ಯೆಯಾಗಿರಬಹುದು ಕೋನೀಯ ಆವೇಗದ ಕನಿಷ್ಠ ಮೌಲ್ಯವು ಇರಬೇಕು ಎಂದು ಬೊರ್ ಹೇಳಿದ್ದನ್ನು ನೆನಪಿಡಿ ಮತ್ತು ಇತರ ಪೂರ್ಣಾಂಕಗಳನ್ನು ನೀವು ತಿಳಿದಿರುವಂತೆ ಅದು ಬದಲಾಗುತ್ತದೆ ಆದಾಗ್ಯೂ ಪರಮಾಣು ರಚನೆ ಮತ್ತು ನಾವು ಒಪ್ಪಿಕೊಳ್ಳಬೇಕಾದ ಎಲ್ಲವನ್ನು ವಿವರಿಸಲು ಮತ್ತು ಇದು ಪ್ರಾಯೋಗಿಕ ಪುರಾವೆಗಳನ್ನು ಆಧರಿಸಿದೆ ಅದು ಎಲೆಕ್ಟ್ರಾನ್ನ ಆಂತರಿಕ ಕೋನೀಯ ಆವೇಗವನ್ನು ಅರ್ಧದಷ್ಟು ಪೂರ್ಣಸಂಖ್ಯೆಯ ಬಹು ಮೌಲ್ಯ sವನ್ನು ಹೊಂದಿರುತ್ತದೆ ಮತ್ತು ವ್ಯತ್ಯಾಸವು ಇನ್ನೂ 1 ಆಗಿರುತ್ತದೆ ನಮಗೆ ಇನ್ನೂ ಒಂದು ಕ್ವಾಂಟಮ್ ಸಂಖ್ಯೆ ಇದೆ ನಾವು ಅದನ್ನು m s s ಎಂದರೆ ಸ್ಪಿನ್ ಕರೆಯೋಣ ಒಂದು ಕಕ್ಷೆಯಲ್ಲಿ ಎಲೆಕ್ಟ್ರಾನ್ನ ಸುತ್ತಲೂ ಹೋಗುವ ಮ್ಯಾಗ್ನೆಟಿಕ್ ಮೊಮೆಂಟ್ ಅದಕ್ಕೆ ಸಂಬಂಧಿಸಿದೆ ಎಂದು ನಾವು ಮೊದಲೇ ನೋಡಿದ್ದೇವೆ ಕೋನೀಯ ಆವೇಗ μel2m ಇದು ಎಲೆಕ್ಟ್ರಾನ್ ವಿಷಯದಲ್ಲಿ ಕಂಡುಬಂದಿರುವುದು ಆದಾಗ್ಯೂ ಎಲೆಕ್ಟ್ರಾನ್ಗಳ ಸ್ಪಿನ್ ಮತ್ತು ಮ್ಯಾಗ್ನೆಟಿಕ್ ಮೊಮೆಂಟ್ ರೇಖೆಗಳ ಹರಡುವಿಕೆ ಮತ್ತು ಎಲ್ಲವನ್ನೂ ವಿವರಿಸಲು ಪ್ರಾಯೋಗಿಕವಾಗಿ s2ಎಂದು ಕಂಡುಬಂದಿದೆ ಆದ್ದರಿಂದ sZ2eℏ22m ಅಥವಾ 2eℏ22meಆಗಿರುತ್ತದೆ ಆದ್ದರಿಂದ ಇದನ್ನು ಗೈರೋ ಮ್ಯಾಗ್ನೆಟಿಕ್ ಅನುಪಾತ ಎಂದು ಕರೆಯಲಾಗುತ್ತಿತ್ತು ಇದು ಕಕ್ಷೀಯ ಕೋನೀಯ ಆವೇಗಕ್ಕೆ ಒಂದು ಮತ್ತು ಸ್ಪಿನ್ ಕೋನೀಯ ಆವೇಗಕ್ಕೆ 2 ಆಗಿದೆ ಎಲೆಕ್ಟ್ರಾನ್ನ ಆಂತರಿಕ ಕೋನೀಯ ಆವೇಗದ ಕಲ್ಪನೆಯನ್ನು ಸ್ಪಿನ್ ಎಂದು ಉಹ್ಲೆನ್ಬೆಕ್ ಮತ್ತು ಗೌಡ್ಸ್ಮಿಟ್ ಪ್ರಸ್ತಾಪಿಸಿದರು ತದನಂತರ ಪರಮಾಣುವಿನ ರಚನೆಯನ್ನು ಅರ್ಥಮಾಡಿಕೊಳ್ಳಲು ಅವನು ತನ್ನ ಹೊರಗಿಡುವ ತತ್ತ್ವದೊಂದಿಗೆ ಬಂದನು ಅದು ಯಾವುದೇ 2 ಎಲೆಕ್ಟ್ರಾನ್ಗಳು ಎಲ್ಲಾ ಕ್ವಾಂಟಮ್ ಸಂಖ್ಯೆಗಳನ್ನು ಒಂದೇ ರೀತಿ ಹೊಂದಿರುವುದಿಲ್ಲ ಎಂದು ಹೇಳಿದೆ ಆದ್ದರಿಂದ ಇದು ಮೂಲಭೂತ ತತ್ವವಾಗುತ್ತದೆ ನಮ್ಮಲ್ಲಿ ಕ್ವಾಂಟಮ್ ಸಂಖ್ಯೆಗಳು n l m ಮತ್ತು ms ಇವೆ ಈಗ ಒಂದು ನಿರ್ದಿಷ್ಟ n ಗಾಗಿ ನಾವು ಕ್ವಾಂಟಮ್ ಸಂಖ್ಯೆಗಳನ್ನು n l m ಮತ್ತು msಹೊಂದಿದ್ದೇವೆ ಕೊಟ್ಟಿರುವ n ಗಾಗಿ k ಮೌಲ್ಯಗಳು 1 2 ಮತ್ತು n ವರೆಗೆ ಇದ್ದವು ಎಂಬುದನ್ನು ನೆನಪಿಡಿ ಆದರೆ ನಾವು k ನಲ್ಲಿ ಹೆಚ್ಚು ಆಸಕ್ತಿ ಹೊಂದಿಲ್ಲ ಬದಲಾಗಿ ನಮ್ಮಲ್ಲಿರುವುದು l ಇದು k 1 ಗೆ ಸಮಾನವಾಗಿರುತ್ತದೆ ಆದ್ದರಿಂದ l ಮೌಲ್ಯಗಳು 0 1 2 n 1 ವರೆಗೆ ಆಗಿರುತ್ತದೆ ಮತ್ತು ಇದು ಒಟ್ಟು ಕೋನೀಯ ಆವೇಗಕ್ಕೆ ಸಂಬಂಧಿಸಿದೆ ಮತ್ತು ಪ್ರತಿ l ಗೆ ನಾನು m ಮೌಲ್ಯಗಳನ್ನು l ನಿಂದ l ಬಲಕ್ಕೆ ಹೊಂದಿರುತ್ತೇನೆ ತದನಂತರ ನಾನು 4 ನೇ ಕ್ವಾಂಟಮ್ ಸಂಖ್ಯೆ ms ಅನ್ನು ಹೊಂದಿದ್ದೇನೆ ಅದು 12 ಅಥವಾ 12 ಆಗಿರಬಹುದು ಇದರ ಅರ್ಥವೇನೆಂದು ನೋಡೋಣ ಆದ್ದರಿಂದ l ಎಂದರೆ ಕೋನೀಯ ಆವೇಗವು ಪರಿಮಾಣದಂತೆ l m ಎಂದರೆ z ಘಟಕ ಆವೇಗ ಮತ್ತು m ಗಳು ಎಲೆಕ್ಟ್ರಾನ್ನ ಸ್ಪಿನ್ ಕೋನೀಯ ಆವೇಗವನ್ನು ಸೂಚಿಸುತ್ತದೆ ಅದು 2 ಅಥವಾ 2 ಮತ್ತು ಎಲ್ಲಾ ಕ್ವಾಂಟಮ್ ಸಂಖ್ಯೆಗಳು ಒಂದೇ ಆಗಿರಬಾರದು ಎಂದು ನಾನು ಸೇರಿಸಿದಾಗ ಅದು ಆವರ್ತಕತೆಯನ್ನು 8 ರ ನಿಯಮವನ್ನು ವಿವರಿಸುತ್ತದೆ ಮತ್ತು ಸ್ಪೆಕ್ಟ್ರೋಸ್ಕೋಪಿ ಯಲ್ಲಿ ಆಯಸ್ಕಾಂತೀಯ ಕ್ಷೇತ್ರದಲ್ಲಿ ಮಟ್ಟವನ್ನು ವಿಭಜಿಸಲು ಇನ್ನೂ ಒಂದು ಸೂಕ್ಷ್ಮ ಅಂಶವಿದೆ ಅದನ್ನು ನಾನು ಒಂದು ನಿಮಿಷದಲ್ಲಿ ವಿವರಿಸುತ್ತೇನೆ ಆದರೆ ಪರಮಾಣುಗಳ ಗುಣಲಕ್ಷಣಗಳ ಆವರ್ತಕತೆಗಾಗಿ ಈಗ ನೋಡೋಣ ಆದ್ದರಿಂದ ನಾವು n 1 ಅನ್ನು ನೋಡೋಣ l ಗರಿಷ್ಠ 0 ಆಗಿರಬಹುದು m 0 ಆಗಿರಬಹುದು ಮತ್ತು ms 12 ಮತ್ತು 12 ಆಗಬಹುದು ಆದ್ದರಿಂದ ಗರಿಷ್ಠ ಸಂಖ್ಯೆಯ ಎಲೆಕ್ಟ್ರಾನ್ಗಳು ಈ ಮಟ್ಟದಲ್ಲಿ 2 ಆಗಿರುತ್ತದೆ ಈಗ n 2 ಆದಾಗ l 0 ಆಗಿರುತ್ತದೆ m 0 ಆಗಿರುತ್ತದೆ ಆದ್ದರಿಂದ Ms 12 or 12 ಎಲೆಕ್ಟ್ರಾನ್ಗಳ ಸಂಖ್ಯೆ 2 ಆಗಿರುತ್ತದೆ l 1 ಇರುತ್ತದೆ ಆದ್ದರಿಂದ m 1 0 1 ಆದ್ದರಿಂದ ಎಲೆಕ್ಟ್ರಾನ್ಗಳ ಸಂಖ್ಯೆ 6 ಆದ್ದರಿಂದ ಆವರ್ತಕತೆಯನ್ನು ನೋಡಬಹುದು ಅಥವಾ ವಿಭಿನ್ನ ಹಂತಗಳನ್ನು ಹೇಗೆ ನಿರ್ಮಿಸಲಾಗಿದೆ ಮತ್ತು ಆವರ್ತಕತೆಯನ್ನು ನಿರ್ಮಿಸಿದ ರೀತಿ ಮತ್ತು ಅಫ್ಬೌ ತತ್ವ ಎಂದು ಕರೆಯಲ್ಪಡುವ ಒಂದು ವಿಷಯವನ್ನು ಸಹ ಗಮನಿಸಬಹುದು ಇದು ಪರಮಾಣು ಮಟ್ಟವನ್ನು ತುಂಬುವ ಕ್ರಮವು ಹೆಚ್ಚುತ್ತಿರುವ ಸಂಖ್ಯೆಯಲ್ಲಿದೆ ಎಂದು ಹೇಳಿದರು n l ಮತ್ತು n l ಆಗಿದ್ದರೆ ಕೆಳಗಿನ n ಅನ್ನು ಮೊದಲು ಬಲಕ್ಕೆ ತುಂಬಿಸಲಾಗುತ್ತದೆ ಆದ್ದರಿಂದ ಮೊದಲು n 1 l 0 ತುಂಬುತ್ತದೆ n 2 l 0 ತದನಂತರ l 1 ಅಥವಾ n 3 ನಾನು l 0 ಅನ್ನು ಭರ್ತಿ ಮಾಡುತ್ತೇನೆ l 1 ತುಂಬಿರುತ್ತದೆ ಮತ್ತು ಈಗ ನಾನು n 4 l 0 ಗೆ ಸಮನಾಗಿರುತ್ತದೆ ಏಕೆಂದರೆ n l 4 ಆಗಿದೆ n 3 l 1 ಮತ್ತು n 4 l 0 ಗೆ ಸಮನಾಗಿರುತ್ತದೆ ಆದ್ದರಿಂದ ಮೊದಲು ನೀವು n 3 l 1 ಅನ್ನು ಭರ್ತಿ ಮಾಡುತ್ತೀರಿ ಈಗ n 3 n l 5 ಆದರೆ n 4 l 1 n l 5 ಆದ್ದರಿಂದ ಈಗ ನಾವು ಮೊದಲು n 4 l 0 ಮಟ್ಟವನ್ನು ಭರ್ತಿ ಮಾಡಲಿದ್ದೇವೆ ಎಂದು ನೋಡೋಣ ಮತ್ತು ಅದರ ನಂತರ ನಾನು n 3 l 2 ಮಟ್ಟವನ್ನು ತುಂಬಲಿದ್ದೇನೆ ತದನಂತರ n ಸಮನಾಗಿರುತ್ತದೆ ಈಗ ನಾನು n 5 l 0 n l 5 ಅನ್ನು ಹೊಂದಿದ್ದೇನೆ ಆದರೆ ಮೊದಲು ನಾನು ಈ ಎಲ್ಲ ಕಡಿಮೆ n ಗಳನ್ನು ಭರ್ತಿ ಮಾಡಲಿದ್ದೇನೆ ಆದ್ದರಿಂದ n 4 l 1 ತದನಂತರ n 5 l 0 ಈ ಕ್ರಮದಲ್ಲಿ ನಾನು 2 2 6 2 6 2 ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನು ನೋಡೋಣ ಇದು l 2 ಗೆ ಸಮನಾಗಿರುತ್ತದೆ ಆದ್ದರಿಂದ ಇದು 10 ಆಗಲಿದೆ l 1 ಗೆ ಸಮನಾಗಿರುತ್ತದೆ ಮತ್ತೆ 8 ಆಗಲಿದೆ l 0 ಗೆ ಸಮನಾಗಿರುತ್ತದೆ ಮತ್ತೆ 2 ಆಗಲಿದೆ ಒಟ್ಟು ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನು ನೋಡೋಣ ನಾನು ಈಗ ಇದನ್ನು ಅಳಿಸಿಬಿಡುತ್ತೇನೆ ಮತ್ತು ಒಟ್ಟು ಎಲೆಕ್ಟ್ರಾನ್ಗಳ ಸಂಖ್ಯೆ ಏನೆಂದು ನೋಡೋಣ ನಾನು n 1 l 0 ಗೆ ಸಮನಾಗಿರುತ್ತದೆ ನನಗೆ 2 4 10 12 18 20 30 38 40 ಮತ್ತು ಹೀಗೆ ಇವೆ ಇವು ಶೆಲ್ ಭರ್ತಿಗಳಾಗಿವೆ ಆವರ್ತಕತೆಯು ಬರಲು ಪ್ರಾರಂಭಿಸುತ್ತದೆ ಆದ್ದರಿಂದ ಪರಮಾಣು ರಚನೆಯನ್ನು ಈ ರೀತಿ ವಿವರಿಸಲಾಗಿದೆ ಈಗ ಮೇಲಿನ ತತ್ವವನ್ನು ಕೆಲವೊಮ್ಮೆ ಈ ರೀತಿ ಬರೆಯಲಾಗಿದೆ ನೀವು 1s 2s 2p 3s 3 p 3d 4s 4p 4d 4f 5s 5 p 5 d 5 f ಮತ್ತು ಹೀಗೆ ತದನಂತರ ನೀವು ಈ ಬಾಣದ ಪ್ರಕಾರ ಅವುಗಳನ್ನು ಭರ್ತಿ ಮಾಡಿ ಆದ್ದರಿಂದ ನೀವು 1s ನಿಂದ ಪ್ರಾರಂಭಿಸಿ ನಂತರ ನೀವು 2s ಗಳನ್ನು ಭರ್ತಿ ಮಾಡಿ ನಂತರ ನೀವು 2p ಅನ್ನು ಭರ್ತಿ ಮಾಡಿ ಮತ್ತು 2 p ನಂತರ ನೀವು 3 s 3 p ಅನ್ನು ಭರ್ತಿ ಮಾಡಿ ಮತ್ತು 3 p ನಂತರ ನೀವು 3 d ಗೆ ಹೋಗಲು ಸಾಧ್ಯವಿಲ್ಲ ನೀವು ಈ ದಾರಿಯಲ್ಲಿ ಹೋಗಲು ಸಾಧ್ಯವಿಲ್ಲ ನೀವು 4 ಸೆ ಗೆ ಹೋಗಬೇಕು ತದನಂತರ ನೀವು 3d 4p 5s ಮತ್ತು ಹೀಗೆ ಬರುತ್ತೀರಿ ಆದ್ದರಿಂದ ಇದನ್ನು ಅಫ್ಬೌ ತತ್ವ ಎಂದು ಕರೆಯಲಾಗುತ್ತದೆ ಇದನ್ನು ಆವರ್ತಕ ಕೋಷ್ಟಕದಲ್ಲಿ ಗರಿಷ್ಠ ಸಂಖ್ಯೆಯ ಪರಮಾಣುಗಳು ಅನುಸರಿಸುತ್ತವೆ ಮತ್ತು ಈ ರೀತಿ ಮಟ್ಟವನ್ನು ತುಂಬಲಾಗುತ್ತದೆ ಆದ್ದರಿಂದ ಈ ಉಪನ್ಯಾಸದಲ್ಲಿ ನಾವು ಕಲಿತದ್ದೇನೆಂದರೆ ಪರಮಾಣುವಿನ ಎಲೆಕ್ಟ್ರಾನ್ನ ಕೋನೀಯ ಆವೇಗವು l 0 2 ಮತ್ತು ಇನ್ನಿತರ ಮೌಲ್ಯಗಳನ್ನು ಹೊಂದಿರಬಹುದು ತದನಂತರ ನಾವೆಲ್ಲರೂ ಸ್ಪಿನ್ ಕೋನೀಯ ಆವೇಗವಿದೆ ಎಂದು ಕಲಿತಿದ್ದೇವೆ ಅದು 2 ಮತ್ತು 2 ಮತ್ತು ಸ್ಪಿನ್ ಕೋನೀಯ ಆವೇಗದ ಈ 2 ಮೌಲ್ಯಗಳು ಸಿಲ್ವರ್ ಪರಮಾಣುಗಳ ಕಿರಣ ಮತ್ತು ಸ್ಟರ್ನ್ ಗೆರ್ಲಾಕ್ ಪ್ರಯೋಗಗಳನ್ನು 2 ಆಗಿ ವಿಭಜಿಸಲು ಕಾರಣವಾಯಿತು ತದನಂತರ ನಾವು ಪೌಲಿ ಹೊರಗಿಡುವ ತತ್ವವನ್ನು ಹೊಂದಿದ್ದೇವೆ ಯಾವುದೇ 2 ಎಲೆಕ್ಟ್ರಾನ್ಗಳು ಎಲ್ಲಾ ಸಂಖ್ಯೆಗಳನ್ನು ಒಂದೇ ರೀತಿ ಹೊಂದಿರುವುದಿಲ್ಲ ಮತ್ತು ಇದರೊಂದಿಗೆ ನಾನು ಈ ಉಪನ್ಯಾಸವನ್ನು ಮುಕ್ತಾಯಗೊಳಿಸುತ್ತೇನೆ ಇಂದು ನಾವು ತಿಳಿದಿರುವ ಸಂಗತಿಗಳೊಂದಿಗೆ ಇತಿಹಾಸದ ಮಿಶ್ರಣವನ್ನು ನಾನು ನಿಮಗೆ ನೀಡಿದ್ದೇನೆ ಈ ಇತಿಹಾಸವನ್ನು ಚರ್ಚಿಸಲಾಗಿದೆ ಏಕೆಂದರೆ ಕಲ್ಪನೆಯನ್ನು ಹೇಗೆ ಅಭಿವೃದ್ಧಿಪಡಿಸಲಾಗಿದೆ ಎಂಬುದನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ ಮತ್ತು ಈ ಎಲ್ಲ ಸಂಗತಿಗಳನ್ನು ನೀವು ಕೆಲವೊಮ್ಮೆ ಕೋನೀಯ ಆವೇಗವನ್ನು ವಿವರಿಸುವಾಗ ನಾವು k ಎಂದು ಹೇಳುತ್ತಿರುವುದನ್ನು ನೀವು ನೋಡಬಹುದು ನಂತರ ಇದ್ದಕ್ಕಿದ್ದಂತೆ ನಾವು ಪ್ರಾಯೋಗಿಕ ಪುರಾವೆಗಳೊಂದಿಗೆ ಹೇಳುತ್ತಿದ್ದೇವೆ ಅಲ್ಲಿ kk ಇರಬಾರದು ಆದರೆ k 1 ಸರಿಯಾದ್ದದು ಆವರ್ತಕತೆಯನ್ನು ವಿವರಿಸಲು ಪೌಲಿ ಹೊರಗಿಡುವ ತತ್ವವನ್ನು ಪರಿಚಯಿಸಲಾಯಿತು ಮತ್ತು ಪರಮಾಣು ಶೆಲ್ ರಚನೆಯನ್ನು ಭರ್ತಿ ಮಾಡಲು ಸ್ಪಿನ್ ಕೋನೀಯ ಆವೇಗದ ಕಲ್ಪನೆಯು ಬಂದಿತು ಈ ಎಲ್ಲ ವಿಷಯಗಳನ್ನು ಸಂರಕ್ಷಿಸಬೇಕು ಇವು ಪ್ರಾಯೋಗಿಕ ಸಂಗತಿಗಳು ಇವುಗಳನ್ನು ಹೇಳಲಾಗುತ್ತಿರುವ ಈ ತತ್ವಗಳನ್ನು ಬಳಸಿ ವಿವರಿಸಲಾಗಿದೆ ಎಲ್ಲವನ್ನೂ ಸಂರಕ್ಷಿಸಬೇಕು ಮತ್ತು ಸಂಪೂರ್ಣ ಸಿದ್ಧಾಂತದಿಂದ ಸ್ವಯಂಚಾಲಿತವಾಗಿ ಹೊರಬರಬೇಕು ಅದು ಹೊರಬರುವ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅನ್ನು ನಾವು ಅಭಿವೃದ್ಧಿಪಡಿಸಿದಾಗ ನಂತರ ನೋಡುತ್ತೇವೆ